ಪ್ರಸರಣ ಲೈನ್'ಗಳ ಗುಣಲಕ್ಷಣ ಮತ್ತು ಕಾರ್ಯಕ್ಷಮತೆ ಆದ್ದರಿಂದ ಮುಂದಿನ ಇನ್ನೊಂದು ಎರಡು ಹೊಸ ವಿಷಯಕ್ಕೆ ಬರುತ್ತೇವೆ ಅಂದರೆ ಅದು ಶಂಟ್ ಕೆಪಾಸಿಟರ್ಗಳು ಮತ್ತು ಸರಣಿ ಕೆಪಾಸಿಟರ್ಗಳು ಅಗಿರುತ್ತವೆ ಆದ್ದರಿಂದ ಮೂಲತಃ ಮಂದಗತಿಯ ಪವರ್ ಫ್ಯಾಕ್ಟರ್ ಸರ್ಕ್ಯೂಟ್ಗಾಗಿ ಬಳಸಲಾಗುವ ಷಂಟ್ ಕೆಪಾಸಿಟರ್ಗಳು ಸರ್ಕ್ಯೂಟ್ ಥಿಯರಿ ಸಮಸ್ಯೆ ಎಂದು ಪರಿಹರಿಸಿದಾಗ ವಿದ್ಯುತ್ ಅಂಶವನ್ನು ಸರಿಯಾಗಿ ಸುಧಾರಿಸಲು ಕೆಪಾಸಿಟರ್ ಅನ್ನು ಲೋಡ್ನಾದ್ಯಂತ ಸಂಪರ್ಕಿಸಿದಾಗ ಈ ಸಮಸ್ಯೆಯನ್ನು ಪರಿಹರಿಸಬಹುದು ಆದ್ದರಿಂದ ಅಗತ್ಯವಾದ ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಪೂರೈಸುವುದು ಇದರ ಪರಿಣಾಮವಾಗಿದೆ ಆದ್ದರಿಂದ ಷಂಟ್ ಕೆಪಾಸಿಟರ್ ಮೂಲತಃ ಇದು ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಇಂಜೆಕ್ಟ್ ಮಾಡುತ್ತದೆ ಈಗ ಕೆಪಾಸಿಟರ್ಗಳು ಮೂಲತಃ ಷಂಟ್ ಕೆಪಾಸಿಟರ್ಗಳನ್ನು ಸಾಮಾನ್ಯವಾಗಿ ಬಸ್ ಬಾರ್ಗೆ ಸಂಪರ್ಕಿಸಲಾಗಿದೆ ನೀವು ಯಾವುದೇ ಸಬ್ಸ್ಟಿಟ್ಯೂಶನ್ಗೆ ಹೋದರೆ ಅವುಗಳು 33 KV ಅಥವಾ ಅದಕ್ಕಿಂತ ಹೆಚ್ಚಿನ ಸಬ್ಸ್ಟಿಟ್ಯೂಶನ್ಗೆ ಹೋದರೆ ಷಂಟ್ ಕೆಪಾಸಿಟರ್ಗಳು ಇರುವುದನ್ನು ನೀವು ನೋಡಬಹುದು ಮತ್ತು ನಷ್ಟ ಮತ್ತು ವೋಲ್ಟೇಜ್ ಅನ್ನು ಕಡಿಮೆ ಮಾಡಲು ಮಾರ್ಗದಲ್ಲಿ ವಿಲೇವಾರಿ ಮಾಡಿ ಮೂಲತಃ ಶಂಟ್ ಕೆಪಾಸಿಟರ್ಗಳು ನಿಜವಾಗಲೂ ಸಂವಹನ ಅಥವಾ ವಿತರಣಾ ವ್ಯವಸ್ಥೆಯಲ್ಲಿ ಸಂಪರ್ಕಗೊಂಡಾಗ ಮೊದಲು ಒಂದು ಅಥವಾ ಎರಡು ಸಾಲನ್ನು ಹೇಳುತ್ತೇನೆ ಷಂಟ್ ಕೆಪಾಸಿಟರ್ನ ಪ್ರಾಥಮಿಕ ಉದ್ದೇಶವೆಂದರೆ ವಿದ್ಯುತ್ ನಷ್ಟವನ್ನು ಕಡಿಮೆ ಮಾಡುವುದು ಮತ್ತು ಹೆಚ್ಚು ಅಲ್ಲದಿದ್ದರೂ ಅದು ವೋಲ್ಟೇಜ್ ಪ್ರಮಾಣವನ್ನು ಸಹ ಸುಧಾರಿಸುತ್ತದೆ ಮತ್ತು ಸರಣಿ ಕೆಪಾಸಿಟರ್ನ ಸಂದರ್ಭದಲ್ಲಿ ರಿವರ್ಸ್ ಸರಣಿ ಕೆಪಾಸಿಟರ್ಗಳ ಪ್ರಾಥಮಿಕ ಉದ್ದೇಶವೆಂದರೆ ವೋಲ್ಟೇಜ್ ಪ್ರಮಾಣವನ್ನು ಸುಧಾರಿಸುವುದು ಮತ್ತು ಅದು ವಿದ್ಯುತ್ ನಷ್ಟವನ್ನು ಕಡಿಮೆ ಮಾಡುವುದಿಲ್ಲ ಏಕೆಂದರೆ ವಿದ್ಯುತ್ ನಷ್ಟವು ವೋಲ್ಟೇಜ್ ಪರಿಮಾಣದ ಸ್ಕ್ವೇರ್ ವಿಲೋಮಾನುಪಾತದಲ್ಲಿರುತ್ತದೆ ಆದ್ದರಿಂದ ಸರಣಿ ಕೆಪಾಸಿಟರ್ ವೋಲ್ಟೇಜ್ ಪ್ರಮಾಣವನ್ನು ಸುಧಾರಿಸುತ್ತದೆ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಇದು ವಿದ್ಯುತ್ ನಷ್ಟವನ್ನು ಕಡಿಮೆ ಮಾಡುತ್ತದೆ ಆದರೆ ಇದು ಮೂಲತಃ ಸರಣಿ ಕೆಪಾಸಿಟರ್ನ ಪ್ರಾಥಮಿಕ ಉದ್ದೇಶವೆಂದರೆ ಅದು ವಾಸ್ತವವಾಗಿ ವೋಲ್ಟೇಜ್ ಪ್ರಮಾಣವನ್ನು ಸುಧಾರಿಸುತ್ತದೆ ಷಂಟ್ ಕೆಪಾಸಿಟರ್ ಮುಖ್ಯ ಉದ್ದೇಶವೆಂದರೆ ವಿದ್ಯುತ್ ನಷ್ಟವನ್ನು ಕಡಿಮೆ ಮಾಡುವುದು ಮತ್ತು ಅದು ವೋಲ್ಟೇಜ್ ಪ್ರಮಾಣವನ್ನು ಸುಧಾರಿಸದಿದ್ದರೂ ಈ ಎರಡು ವಿಷಯಗಳು ನಿಮ್ಮ ಮನಸ್ಸಿನಲ್ಲಿರಬೇಕು ಆದ್ದರಿಂದ ಕೆಪಾಸಿಟರ್ ಮೂಲತಃ ಸ್ಥಿರ ಇಂಪೆಡೆನ್ಸ್ ಟೈಪ್ ಲೋಡ್ ಆಗಿದೆ ನಂತರ ಆ ಇಂಪೆಡೆನ್ಸ್ ಸ್ಥಿರ ಇಂಪೆಡೆನ್ಸ್ ಟೈಪ್ ಲೋಡ್ ಎಲ್ಲಿದೆ ಎಂದು ನಾವು ನೋಡುತ್ತೇವೆ ಮತ್ತು ಅದು ನಿಜವಾಗಿ ಇಂಜೆಕ್ಟ್ಸ್ ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಮೌಲ್ಯೀಕರಿಸುತ್ತದೆ ಅದು ವೋಲ್ಟೇಜ್ನ ಸ್ಕ್ವೇರ್ ಅನುಪಾತದಲ್ಲಿರುತ್ತದೆ ಅದು ಎಲ್ಲಿ ಸರಿಯಾಗಿ ಸಂಪರ್ಕಗೊಂಡಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ವೋಲ್ಟೇಜ್ ಇದ್ದಾಗ 33 KV bus ಬಾರ್ನಲ್ಲಿ ಕೆಪಾಸಿಟರ್ ಸಂಪರ್ಕಗೊಂಡಿದೆ ಎಂದು ಭಾವಿಸೋಣ ಆದ್ದರಿಂದ ನೀವು ಉತ್ಪಾದಕರಿಂದ ಕೆಪಾಸಿಟರ್ ಅನ್ನು ಖರೀದಿಸುವಾಗಲೆಲ್ಲಾ ರೇಟಿಂಗ್ 5 ಮೆಗಾವ್ಯಾಟ್ ಅನ್ನು ಉದಾಹರಣೆಗೆ ಹೇಳಿ ಅದನ್ನು ವಾಸ್ತವವಾಗಿ 33 KV ವೋಲ್ಟೇಜ್ ಮಟ್ಟ ಎಂದು ಹೇಳಲಾಗುತ್ತದೆ ಅಂದರೆ ವೋಲ್ಟೇಜ್ ಮಟ್ಟದಲ್ಲಿ 33 KV ಇದ್ದರೆ ಅದು 5 ಮೆಗಾ VAR ಅನ್ನು ಇಂಜೆಕ್ಟ್ಸ್ ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಮೌಲ್ಯೀಕರಿಸುತ್ತದೆ ಮಾಡುತ್ತದೆ ಸಾಮಾನ್ಯವಾಗಿ ನೀವು 33 KV bus ಬಾರ್ ವೋಲ್ಟೇಜ್ 33 KV ಇರಬಹುದು ಅದು 32 31 ಅಥವಾ 30 KV ಆಗಿರಬಹುದು ಆದರೆ ಕೆಪಾಸಿಟರ್ ಆ ಪ್ರತಿಕ್ರಿಯಾತ್ಮಕ ವಿದ್ಯುತ್ ಇಂಜೆಕ್ಷನ್ ವಾಸ್ತವವಾಗಿ ವೋಲ್ಟೇಜ್ ಪರಿಮಾಣದ ಸ್ಕ್ವೇರ್ ಅನುಪಾತದಲ್ಲಿರುತ್ತದೆ ಹಾಗಾದರೆ 5 ಮೆಗಾ VAR ಅದು 33 KV ಬದಲಿಗೆ 33 30 KV ವೋಲ್ಟೇಜ್ ನೀಡಿದರೆ ಇದರ ಅರ್ಥ ಏನೆಂದರೆ ಪ್ರತಿಕ್ರಿಯಾತ್ಮಕ ಪವರ್ ಇಂಜೆಕ್ಷನ್ 303325 ಮೆಗಾವ್ಯಾಟ್ ಆಗಿರುತ್ತದೆ ಅಂದರೆ ಇದು 5 ಮೆಗಾ VAR ಅನ್ನು ಇನ್ಜೇಕ್ಟ್ಸ್ ಮಾಡುವುದಿಲ್ಲ ಬದಲಿಗೆ ಅದು ಕಡಿಮೆ ಮೆಗಾವರ್ ಅನ್ನು ನೆಟ್ವರ್ಕ್ಗೆ ಸೇರಿಸುತ್ತದೆ ಆದ್ದರಿಂದ ವೋಲ್ಟೇಜ್ ಕಡಿಮೆಯಾಗುತ್ತಿದ್ದಂತೆ ಷಂಟ್ ಕೆಪಾಸಿಟರ್ನಿಂದ ಉತ್ಪತ್ತಿಯಾಗುವ VAR ಗಳು ಕಡಿಮೆಯಾಗುತ್ತವೆ ಆದ್ದರಿಂದ ಅಗತ್ಯವಿದ್ದಾಗ ಅವುಗಳ ಪರಿಣಾಮಕಾರಿತ್ವವು ಹೇಗಾದರೂ ಸರಿ ಕಡಿಮೆಯಾಗುತ್ತದೆ ಆದ್ದರಿಂದ ನೀವು ಅದನ್ನು ಷಂಟ್ ಕೆಪಾಸಿಟರ್ ಎಂದು ಕರೆಯುತ್ತೀರಿ ಈಗ ಷಂಟ್ ಕೆಪಾಸಿಟರ್ನೊಂದಿಗೆ ಮತ್ತು ಷಂಟ್ ಕೆಪಾಸಿಟರ್ ಇಲ್ಲದ ಸರಳ ಸರ್ಕ್ಯೂಟ್ ತೆಗೆದುಕೊಳ್ಳಿ ಆದ್ದರಿಂದ ಈ ಸರ್ಕ್ಯೂಟ್ ಇದು ಸರಳ ಸರಣಿ ಸರ್ಕ್ಯೂಟ್ಆಗಿದೆ ಮತ್ತು ಇದರಲ್ಲಿ R ಮತ್ತು x ಮೌಲ್ಯವು ವೋಲ್ಟೇಜ್ ಕಳುಹಿಸುವ ಮತ್ತು ಸ್ವೀಕರಿಸುವ ಎಂಡ್ ಆಗಿದೆ ನಾವು VS VR ಅನ್ನು ತೆಗೆದುಕೊಂಡಾಗಲೆಲ್ಲಾ ಈ ಫೇಸ್ ವೋಲ್ಟೇಜ್ VS VR ಎಲ್ಲಾ ಪರ್ ವೋಲ್ಟೇಜ್ ರೇಖೆಯಿಂದ ತಟಸ್ಥ ವೋಲ್ಟೇಜ್ಗಳಿಗೆ ಆದ್ದರಿಂದ ಇದು R n R ಪ್ರತಿರೋಧ ಮತ್ತು ರೇಖೆಯ ಇಂಡಕ್ಟಿವ್ ಪ್ರತಿಕ್ರಿಯಾತ್ಮಕತೆಯ ನಿಮ್ಮ ಪ್ರತಿಕ್ರಿಯಾತ್ಮಕತೆ ಮತ್ತು ಈ ವೋಲ್ಟೇಜ್ಗೆ ಮುಂಚಿನಂತೆಯೇ ನೀವು ಫಾಸರ್ ರೇಖಾಚಿತ್ರವನ್ನು ಚಿತ್ರಿಸಿದರೆ ಅದು ನಿಮ್ಮ VR ಆಗಿದೆ ಇದು VR ಸರಿನಾ ಮತ್ತು ಇದು ನಿಮ್ಮ IR ಪರಿಮಾಣದ ಎಲ್ಲೆಡೆ ಅದು ಪ್ರಮಾಣವಾಗಿದೆ ಇದು IR ಡ್ರಾಪ್ ಎಂದು ಹೇಳುತ್ತಿಲ್ಲ ಇದು IXL ಡ್ರಾಪ್ ಮತ್ತು ಇದು ಈ ಡ್ಯಾಶ್ ಗ್ರೀನ್ ಲೈನ್ IZ ಮತ್ತು ಇದು VS ಇದು ನಿಮ್ಮ ಕೆಪಾಸಿಟರ್ ಇಲ್ಲದ ಫಿಗರ್ figure ಮತ್ತು ಫಿಗರ್ ಸಿfigure ವಾಸ್ತವವಾಗಿ ಇದು ಷಂಟ್ ಕೆಪಾಸಿಟರ್ ಇಲ್ಲದೆ ಫಾಸರ್ ಆಗಿದೆ ಈಗ ಚಿತ್ರದಲ್ಲಿ ಸ್ವೀಕರಿಸುವ ತುದಿಯಲ್ಲಿ ಒಂದು ಷಂಟ್ ಕೆಪಾಸಿಟರ್ ಅನ್ನು ಸಂಪರ್ಕಿಸಲಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಆ IC ಪ್ರಮುಖ ವಿದ್ಯುತ್ ಆಗಿದೆ ಇದು ನಿಮ್ಮ ಈ ವೋಲ್ಟೇಜ್ VR ಆಗಿದೆ ಈ ವೋಲ್ಟೇಜ್ VR ಆಗಿದೆ ಆದ್ದರಿಂದ ಪ್ರಮುಖ ಕರೆಂಟ್ IC ವಾಸ್ತವವಾಗಿ VR ಅನ್ನು 90 ಡಿಗ್ರಿಗಳಷ್ಟು ಮುನ್ನಡೆಸುತ್ತದೆ ಆದ್ದರಿಂದ ಇದು ಪ್ರಮುಖ ವಿದ್ಯುತ್ ಪ್ರವಾಹವಾಗಿದೆ ಈಗ ಈ ವಿದ್ಯುತ್ ಪ್ರವಾಹವು ಆರಂಭದಲ್ಲಿ ಕೆಪಾಸಿಟರ್ ಇಲ್ಲದೆ ಈ ವಿದ್ಯುತ್ I ಆಗಿತ್ತು ಆದ್ದರಿಂದ ಈ ಪ್ರಮುಖ ಕರೆಂಟ್ವು ಸರಿಯಾಗಿಯೇ ಇದೆ ಅಂದರೆ ಈ IC ಯನ್ನು ಮೇಲಕ್ಕೆ ಮಾಡಲಾಗಿದೆ ಮತ್ತು ನಂತರ ಇದು ಫಲಿತಾಂಶವಾಗಿದೆ ಕರೆಂಟ್ I1 ಸರಿನಾ ಅಂದರೆ ಇದು I1 ಆಗಿದೆ ಆದ್ದರಿಂದ ಆರಂಭದಲ್ಲಿ I ಈಗ ಕೆಪಾಸಿಟರ್ ಕಾರಣದಿಂದಾಗಿ ಕರೆಂಟ್ I1 ಆಗಿದೆ ಇದರರ್ಥ ಈ ಇದರಿಂದಾಗಿ ಕರೆಂಟ್ವು ವಾಸ್ತವವಾಗಿ ಕಡಿಮೆಯಾಗುತ್ತಿದೆ ಆದ್ದರಿಂದ ಈ ಕೋನವು ಇಲ್ಲಿ 1 ಆಗಿದೆ ಇಲ್ಲಿ ಇಲ್ಲಿದೆ δ ಇದು δ1 ಮತ್ತು ಇದರರ್ಥ ಈ ಕರೆಂಟ್ವು ಈಗ ಕೆಪಾಸಿಟರ್ನೊಂದಿಗೆ I1 ಆಗಿದೆ ಆದ್ದರಿಂದ ಇದು I1R ಆಗಿದೆ ಇದು I1XL ಸರಿ ಮತ್ತು ಇದು I1Z ಈ ಹಸಿರು ರೇಖೆ ಮತ್ತು ಈ ವೋಲ್ಟೇಜ್ ನಿಮ್ಮ VS ಎಂದು ಕರೆಯುವಿರಿ ಆದ್ದರಿಂದ ಆ ಕೆಪಾಸಿಟರ್ ವಾಸ್ತವವಾಗಿ ಅದು ನಿಮ್ಮ ಕರೆಂಟ್ವನ್ನು ಕಡಿಮೆ ಮಾಡುತ್ತದೆ ಏಕೆಂದರೆ ಅದು ಇಲ್ಲಿ I1 ಆಗಿದೆ ಆದ್ದರಿಂದ ಪ್ರಮಾಣ ನೀವು ಕೋನವನ್ನು ವಿನಿಮಯ ಮಾಡಿಕೊಂಡ ಈ ಸಂದರ್ಭದಲ್ಲಿ ನೀವು δ ಮತ್ತು ಇಲ್ಲಿ ಅದು 1 1 ಎಂದು ಅರ್ಥೈಸುತ್ತೇನೆ ಆದ್ದರಿಂದ ಈ 1 ಅಥವಾ 1 ರಿಂದ ಬದಲಾಗುತ್ತಿರುವ ಕಾರಣ ನಂತರ ನಾವು δ ಮತ್ತು ನೋಡುತ್ತೇವೆ ಇದು ಲೋಡ್ನ ವಿದ್ಯುತ್ ಶಕ್ತಿಯ ಅಂಶವನ್ನು ಸಹ ಸುಧಾರಿಸುತ್ತದೆ ಸರಿನಾ ಈಗ ನಿಮಗೆ ಹೇಳಿದಂತೆ ಕೆಪಾಸಿಟರ್ ವಾಸ್ತವವಾಗಿ ನೀವು ಪ್ರತಿಕ್ರಿಯಾತ್ಮಕ ಶಕ್ತಿ ಎಂದು ಕರೆಯುವದನ್ನು ಚುಚ್ಚುತ್ತದೆ ನೀವು ಈ ರೇಖಾಚಿತ್ರವನ್ನು ನೋಡಿದರೆ ಉದಾಹರಣೆಗೆ ಈ ರೇಖಾಚಿತ್ರವು ಇದೀಗ ಇದು XC ಎಂಬುದು ಪ್ರತಿಕ್ರಿಯಾತ್ಮಕತೆಯ ಪ್ರಮಾಣ 1ωC ಸರಿನಾ ಆದ್ದರಿಂದ ಕೆಪಾಸಿಟರ್ ಸ್ಥಿರವಾದ ಪ್ರತಿರೋಧದ ಲೋಡ್ ಆಗಿರುವುದರಿಂದ XC 1ωC ನಮ್ಮಲ್ಲಿರುವ ಈ ವಿಷಯಕ್ಕೆ ಸಮನಾಗಿರುತ್ತದೆ ಎಂದು ನಾವು ಭಾವಿಸುತ್ತೇವೆ ಏಕೆಂದರೆ f 50 ಅಥವಾ 60 ಸಿಸ್ಟಮ್ ಎಂದು ಭಾವಿಸಿದರೆ ಸಾಮಾನ್ಯವಾಗಿ ಹೆಚ್ಚು ಅಥವಾ ಕಡಿಮೆ ಸ್ಥಿರವಾಗಿರುತ್ತದೆ ಆದ್ದರಿಂದ ಪ್ರತಿಕ್ರಿಯಾತ್ಮಕತೆಯು ಸ್ಥಿರವಾಗಿರುತ್ತದೆ ಈಗ ಈ ಸರಳ ಸರ್ಕ್ಯೂಟ್ ಅನ್ನು ಸರಿಯಾಗಿ ತೆಗೆದುಕೊಳ್ಳುವುದು ಪ್ರಶ್ನೆ ಈಗ ನಾನು ಪ್ರಮಾಣವನ್ನು ಮಾತ್ರ ತೆಗೆದುಕೊಳ್ಳುತ್ತೇನೆ ಆದ್ದರಿಂದ ಈ ಕರೆಂಟ್ ಪರಿಮಾಣದ IC ವಾಸ್ತವವಾಗಿ ಇದು VRXC ಸರಿನಾ ಆದ್ದರಿಂದ ಇದು ಕರೆಂಟ್ ಪರಿಮಾಣದವಾಗಿದೆ ಆದ್ದರಿಂದ ಇಲ್ಲಿಯೂ ಸಹ IC ಮ್ಯಾಗ್ನಿಟ್ಯೂಡ್ ರೈಟ್ ಅಂದರೆ IC2 XC ಗೆ ಸಮನಾಗಿರುತ್ತದೆ XC ಸ್ಕ್ವೇರ್ ಇದೀಗ ಪ್ರತಿಕ್ರಿಯಾತ್ಮಕ ಶಕ್ತಿ QC ವಾಸ್ತವವಾಗಿ IC2XCಗೆ ಸಮಾನವಾಗಿರುತ್ತದೆ ಅದು ವಾಸ್ತವವಾಗಿ ಈ IC2ವಾಸ್ತವವಾಗಿ VR2XCXC2 ಅಂದರೆ ಪ್ರತಿಕ್ರಿಯಾತ್ಮಕ ಶಕ್ತಿಯು ಇದರಿಂದ ಬರುವ QC VR2 XC ಬಲಕ್ಕೆ ಸಮಾನವಾಗಿರುತ್ತದೆ ಅಂದರೆ ಇದು VR2 XC ಇದು ಷಂಟ್ ಕೆಪಾಸಿಟರ್ನಿಂದ ಸರಬರಾಜು ಮಾಡುವ ಪ್ರತಿಕ್ರಿಯಾತ್ಮಕ ಶಕ್ತಿಯಾಗಿದೆ ಈಗ VR ಸ್ಥಿರವಾಗಿದೆ ಎಂದು ಊಹಿಸಿದರೆ ಒಂದು XC ಸಹ ಪ್ರೀಕ್ವೆನ್ಸಿ ಹೆಚ್ಚು ಅಥವಾ ಕಡಿಮೆ ಸ್ಥಿರ ಒಮೆಗಾ XC 12ωC ಆಗಿ ಉಳಿಯುತ್ತದೆ ಆದ್ದರಿಂದ ಅದು ನಿಮ್ಮ ωC VR2 ಮತ್ತು C ಗೆ 2πfಗೆ ಸಮನಾಗಿರುತ್ತದೆ ಮತ್ತು ನಂತರ VR2 ಇದೇ ಪ್ರೀಕ್ವೆನ್ಸಿ ಹೆಚ್ಚು ಅಥವಾ ಕಡಿಮೆ ಸ್ಥಿರವಾಗಿ ಉಳಿಯುತ್ತದೆ ಮತ್ತು ನಾಮಿನಲ್ ವೋಲ್ಟೇಜ್ಗಾಗಿ VR ಇದು ಸ್ಥಿರವಾಗಿರುತ್ತದೆ ಎಂದು ಭಾವಿಸಿ ಆದ್ದರಿಂದ ಸ್ವಾಭಾವಿಕವಾಗಿ ಕೆಪಾಸಿಟರ್ ಲೋಡ್ನ ಸ್ಥಿರ ಪ್ರತಿರೋಧದ ಪ್ರಕಾರವಾಗಿದೆ ಏಕೆಂದರೆ ಪ್ರೀಕ್ವೆನ್ಸಿ ಸರಿಯಾಗಿ ಬದಲಾಗುತ್ತಿಲ್ಲ ಎರಡನೆಯ ವಿಷಯವೆಂದರೆ ಕೆಪಾಸಿಟರ್ ಹೇಳಿದಂತೆ XC ಇಂಜೆಕ್ಟರ್ ವೋಲ್ಟೇಜ್ನ ಸ್ಕ್ವೇರ್ ಅನುಪಾತದಲ್ಲಿರುತ್ತದೆ ಎಂದು ಇದೀಗ ಹೇಳಿದ್ದೇವೆ QC VR2XC ಸಾಮಾನ್ಯವಾಗಿ ನೀವು ತಯಾರಕರಾಗಿರುವಾಗ ಏನಾಗುತ್ತದೆ ಎಂಬುದು ನಾಮಿನಲ್ ಸಂಗತಿಯೆಂದರೆ QC ನಾಮಿನಲ್ ಮೌಲ್ಯವು VR ನಾಮಿನಲ್ಗೆ ಸಮನಾಗಿರುತ್ತದೆ ಎಂದು ರೇಟ್ ಮಾಡಲಾಗಿದೆ ಆದ್ದರಿಂದ XC ಮೇಲೆ ನಾಮಿನಲ್ ಸ್ಕ್ವೇರ್ಆಗಿರುವ VR ಆಗಿದೆ ಆದರೆ ಅದು ಸಮೀಕರಣ 1 ಎಂದು ಹೇಳುತ್ತದೆ ಮತ್ತು ಅದು QCಯನ್ನು ಯಾವುದೇ ವೋಲ್ಟೇಜ್ನಂತೆ ಚುಚ್ಚಲಾಗುತ್ತದೆ VR2 XC ಯ ಮೇಲೆ ಹೇಳುತ್ತದೆ ಇದು ಸಮೀಕರಣ 2 ಆಗಿದೆ ಆದ್ದರಿಂದ ಇದು ನಿಜವಾಗಿ QC ನಾಮಿನಲ್ ವಾಗಿದೆ ಮತ್ತು ಇದು ನಿಜವಾಗಿ QC ಅಥವಾ ಯಾವುದೇ ವೋಲ್ಟೇಜ್ VR ಅನ್ನು ಪಡೆಯುತ್ತದೆ ಅಂದರೆ ನೀವು ಸಮೀಕರಣ 2 ಅನ್ನು ಸಮೀಕರಣ 1 ರಿಂದ ಭಾಗಿಸಿದರೆ ನಂತರ ನೀವು QC ನಾಮಿನಲ್ನಿಂದ QC ಪಡೆಯುತ್ತೀರಿ XC VR2XCಗೆ ಸಮಾನವಾಗಿರುತ್ತದೆ ಅದನ್ನು ನಿಮ್ಮ VR ನಿಂದ ಭಾಗಿಸಿದ ನಂತರ ನಾಮಿನಲ್ ಚದರ XC XC ಅನ್ನು ರದ್ದುಗೊಳಿಸಲಾಗುತ್ತದೆ ಇದರರ್ಥ ಇಲ್ಲಿ QC QCnominal ಇಂಟು VR ನಾಮಿನಲ್ ಪರಿಮಾಣದಿಂದ ಭಾಗಿಸಿ ಹೋಲ್ ಸ್ಕ್ವೇರ್ ತೆಗೆದುಕೊಳ್ಳಲಾಗಿದೆ QCQCnominal|VR||VRnominal|2 ಅಂದರೆ VRನ ಪ್ರಮಾಣವು VR ನಾಮಿನಲ್ ಪ್ರಮಾಣಕ್ಕೆ ಸಮನಾಗಿದ್ದರೆQC QCnominal ಸರಿನಾ ಆದರೆ ಉದಾಹರಣೆಗೆ VR ಈ ವಿಷಯಕ್ಕಿಂತ ಕಡಿಮೆಯಿದ್ದರೆQC QCnominal 5 MVAR ಎಂದು ಹೇಳೋಣ VR 33 KV ಯ ಪ್ರಮಾಣವು ಸರಿಯಾಗಿ ಹೇಳುತ್ತದೆ ಮತ್ತು VR ನಾಮಿನಲ್ ಪ್ರಮಾಣವು 33 KVಗೆ ಸಮಾನವಾಗಿರುತ್ತದೆ ಅಂದರೆ QC 530332 ಕ್ಕೆ ಸಮಾನವಾಗಿರುತ್ತದೆ ಅಂದರೆ 100121 ಮೆಗಾ VAR ಆಗಿದೆ ಆದ್ದರಿಂದ ರೇಟ್ ವೋಲ್ಟೇಜ್ನಲ್ಲಿ ಮಾತ್ರ ಈ 5 Mega VAR ಅನ್ನು ನೆಟ್ವರ್ಕ್ಗೆ ಸೇರಿಸಲಾಗುತ್ತದೆ ಅದು ಕಡಿಮೆ ಇದ್ದರೆ ನಿಮ್ಮ ವೋಲ್ಟೇಜ್ ಈ QC 5100121 ಆಗಿರುತ್ತದೆ ಆದ್ದರಿಂದ ಸ್ಥೂಲವಾಗಿ ಇದು ನಿಮ್ಮ ಸುಮಾರು 80 ನಷ್ಟು ಆಗಿರುತ್ತದೆ ಲೆಕ್ಕಾಚಾರ ಮಾಡಲು ನನಗೆ ಕ್ಯಾಲ್ಕುಲೇಟರ್ ಇಲ್ಲ ಆದ್ದರಿಂದ ಇದರರ್ಥ ಬಹುಶಃ 4 Mega VAR ಗಿಂತ ಸ್ವಲ್ಪ ಹೆಚ್ಚು ಇಂಜೆಕ್ಟೆಡ್ ಮಾಡಲಾಗುವುದು ಅಂದರೆ ಅದು ಆ ಸಮಯದಲ್ಲಿ ನಿಜವಾಗಿ ಅಗತ್ಯವಿದ್ದಾಗಲೆಲ್ಲಾ ವೋಲ್ಟೇಜ್ ಕಡಿಮೆ ಇರುವ ಸಮಯದಲ್ಲಿ ಅದು ಕಡಿಮೆ ಇಂಜೆಕ್ಟ್ ಮಾಡಲಾಗುವುದು ನೀವು ಕಡಿಮೆ ಮೆಗಾ VAR ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅದು QC ಎಂದರೆ ಕೆಪಾಸಿಟರ್ ವಿಷಯವೆಂದರೆ ಅದು ನೀವು ವೋಲ್ಟೇಜ್ ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ಎಂದು ಕರೆಯುವ ಪ್ರಮಾಣಕ್ಕೆ ಅನುಪಾತದಲ್ಲಿರುತ್ತದೆ ಮತ್ತು ಎರಡನೆಯ ವಿಷಯ ಕೆಪಾಸಿಟರ್ ವಾಸ್ತವವಾಗಿ ಸ್ಥಿರ ಪ್ರತಿರೋಧ ಲೋಡ್ ಆಗಿದೆ ಆದ್ದರಿಂದ ಈ ವಿಷಯಗಳು ನಿಮಗೆ ಸರಿಯಾಗಿ ಅರ್ಥವಾಗುತ್ತವೆ ಎಂಬುದು ನಿಮ್ಮ ಆಶಯ ನೀವು ಯಾವಾಗ ಪ್ರಸರಣ ಮಾರ್ಗವನ್ನು ತೆಗೆದುಕೊಳ್ಳುತ್ತೀರಿ ಆ ಸಮಯದಲ್ಲಿ ನಾವು ಕೆಲವು ಸಮಸ್ಯೆಗಳನ್ನು ತೆಗೆದುಕೊಳ್ಳುತ್ತೇವೆ ಆದರೆ ಈ VS VR ಅನ್ನು ಹೇಳುತ್ತಿದ್ದೇನೆಂದರೆ ನೀವು ಎಲ್ಲವನ್ನೂ ಪರಿಹರಿಸುವಾಗಲೆಲ್ಲಾ ಪ್ರತಿ ಫೇಸ್ ಆಧಾರದ ಮೇಲೆ ಇರಬೇಕು ಮತ್ತು ಈ ಪವರ್ ಫ್ಯಾಕ್ಟರ್ ಸುಧಾರಣೆ ಆಗಿದೆ ಮುಂದಿನದು ಆ ಸರಣಿ ಕೆಪಾಸಿಟರ್ ಸರಣಿ ಕೆಪಾಸಿಟರ್ ವಾಸ್ತವವಾಗಿ ಇದು ಪ್ರಸರಣ ರೇಖೆಯೊಂದಿಗೆ ಸರಣಿಯಲ್ಲಿ ಸಂಪರ್ಕ ಹೊಂದಿದೆ ಅಂದರೆ ನಿಮ್ಮ ಕೆಪ್ಯಾಸಿಟಿವ್ ಪ್ರತಿಕ್ರಿಯಾತ್ಮಕತೆಯಿಂದ ಇಂಡಕ್ಟಿವ್ ಪ್ರತಿಕ್ರಿಯಾತ್ಮಕತೆಯನ್ನು ಸರಿದೂಗಿಸಲಾಗುತ್ತದೆ ಆದರೆ ಈ ವಿಷಯಗಳು ಈ ಪಠ್ಯದಲ್ಲಿ ಚರ್ಚಿಸಲಾಗುವುದಿಲ್ಲ ಆದರೆ ಸರಣಿ ಕೆಪಾಸಿಟರ್ನ ಮತ್ತೊಂದು ಸಮಸ್ಯೆಯನ್ನು ನೋಡೋಣ ಆದ್ದರಿಂದ ಸರಣಿಯ ಕೆಪಾಸಿಟರ್ನ ಒಂದು ಪ್ರಮುಖ ನ್ಯೂನತೆಯೆಂದರೆ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ವು ಅದರ ಮೂಲಕ ಹರಿಯುವಾಗ ಬಲಕ್ಕೆ ಉತ್ಪತ್ತಿಯಾಗುವ ಹೈ ಓವರ್ ವೋಲ್ಟೇಜ್ ಮತ್ತು ಸ್ಪಾರ್ಕ್ ಅಂತರಗಳು ಮತ್ತು ರೇಖಾತ್ಮಕವಲ್ಲದ ಪ್ರತಿರೋಧಕಗಳನ್ನು ವಿಶೇಷ ರಕ್ಷಣಾತ್ಮಕ ಸಾಧನಗಳನ್ನು ಸಂಯೋಜಿಸುವ ಅಗತ್ಯವಿರುತ್ತದೆ ಆದ್ದರಿಂದ ಸರಣಿಯ ಕೆಪಾಸಿಟರ್ ಅನ್ನು ಒಂದು ಸಾಲಿನಲ್ಲಿ ಸಂಪರ್ಕಿಸುವಾಗಲೆಲ್ಲಾ ಅಗತ್ಯವಿರುವ ಸರಣಿ ಕೆಪಾಸಿಟರ್ಗಳು ಸಾಕಷ್ಟು ಅಗತ್ಯವಿರುತ್ತದೆ ಅದರ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಆದ್ದರಿಂದ ಆ ಸರಣಿಯ ಕೆಪಾಸಿಟರ್ಗಳಿಗಾಗಿ ಸರಳ ಸರ್ಕ್ಯೂಟ್ ರೇಖಾಚಿತ್ರವನ್ನು ತೆಗೆದುಕೊಳ್ಳುತ್ತೇವೆ ಈ ಕಳುಹಿಸುವ ಅಂತಿಮ ವೋಲ್ಟೇಜ್ ಅನ್ನು ನೀವು ಸಂವಹನ ರೇಖೆಯನ್ನು ಹೊಂದಿದ್ದೀರಿ ಎಂದು ಭಾವಿಸೋಣ ಇದು ಅಂತಿಮ ವೋಲ್ಟೇಜ್ ಅನ್ನು ಸ್ವೀಕರಿಸುತ್ತಿದೆ ಈ R ಮತ್ತು XL ಪ್ರಸರಣ ರೇಖೆಯಾಗಿದೆ ಸರಣಿ ಕೆಪಾಸಿಟರ್ ಅನ್ನು ಸರಣಿಯ ಬಲದಲ್ಲಿ ಸಂಪರ್ಕಿಸಲಾಗಿದೆ ಆದ್ದರಿಂದಸಾಮಾನ್ಯವಾಗಿ ಅವರು ನೀಡುವ ಸರಣಿ ಕೆಪಾಸಿಟರ್ ವೋಲ್ಟೇಜ್ ನಿಯಂತ್ರಕ ಸಾದೃಶ್ಯಗಳು ಆಗಿವೆ ಆದ್ದರಿಂದ ಸಾಲಿನಲ್ಲಿ ಸರಣಿಯಲ್ಲಿರುವುದರೊಂದ ಸರಣಿ ಕೆಪಾಸಿಟರ್ ಎಂದು ಕರೆಯುತ್ತೇವೆ ಇದರರ್ಥ ಪ್ರತಿರೋಧ Z1 ವಾಸ್ತವವಾಗಿ ಕೆಪಾಸಿಟರ್ ಇಲ್ಲದಿದ್ದಾಗ Z R j X ಆಗಿದೆ ಇದು R j XL -XC ಆಗಿರುತ್ತದೆ ಆದ್ದರಿಂದ ಈ XC ಯಿಂದಾಗಿ ಈ XL -XC ಘಟಕವು ಸ್ವಾಭಾವಿಕವಾಗಿ ವೋಲ್ಟೇಜ್ ಡ್ರಾಪ್ ಅನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದಅದು ವೋಲ್ಟೇಜ್ ಸ್ವೀಕರಿಸುವ ವೋಲ್ಟೇಜ್ ಅನ್ನು ಉತ್ತಮವಾಗಿಸುತ್ತದೆ ಮತ್ತು ಸುಧಾರಿಸುತ್ತದೆ ಈಗ ನೀವು ಪ್ರತ್ಯೇಕ ರೇಖಾಚಿತ್ರದ ಬದಲು ಷಂಟ್ ಕೆಪಾಸಿಟರ್ನಂತಹ ರೇಖಾಚಿತ್ರವನ್ನು ಸೆಳೆಯುತ್ತಿದ್ದರೆ ನಮ್ಮಲ್ಲಿ 4 ರೇಖಾಚಿತ್ರಗಳು ಎರಡು ಫಾಸರ್ ರೇಖಾಚಿತ್ರ ಎರಡು ಸರ್ಕ್ಯೂಟ್ ರೇಖಾಚಿತ್ರಗಳಿವೆ ಆದ್ದರಿಂದ ಇದು ಈ I I ಮೂಲಕ ಹರಿಯುವ ಕರೆಂಟ್ ಆಗಿದೆ ಆದ್ದರಿಂದ ಇದು ಕೋನ ಎಂದು ಹೇಳುವ ಕರೆಂಟ್ ಆಗಿದೆ ಮತ್ತು ಇದು ಸ್ವೀಕರಿಸುವ ಅಂತಿಮ ವೋಲ್ಟೇಜ್ VR ಆಗಿದೆ ಆದ್ದರಿಂದ ಈ ಭಾಗ ಇದುಈ ಭಾಗವು IR ಆಗಿದೆ ಏಕೆಂದರೆ I ಇಲ್ಲಿದೆ ಆದ್ದರಿಂದ ಈ IR ಡ್ರಾಪ್ 90 ಡಿಗ್ರಿ ಈ ಕಪ್ಪು ಬಣ್ಣದೊಂದಿಗೆ ಇದು ವಾಸ್ತವವಾಗಿ IXL ಆಗಿದೆ ಈಗ ಈ XC ಸಹ ಇದೆ ಏಕೆಂದರೆ ಅದು IXC ಆಗಿರುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಈ ಕೆಂಪು ಒಂದು ಆರೋ ಪದಗಳ ಕೆಳಗೆ ಇರುವುದರಿಂದ ಮೈನಸ್ ಸರಿಯಾಗಿದೆ ಆದ್ದರಿಂದ ಇದು I XC ಗೆ ವಾಸ್ತವವಾಗಿ I XL - XC ಅದು ಈ ಭಾಗ I XL - XC ಮತ್ತು ಇದು Z1 ಇಂಟು I ಆದ್ದರಿಂದ ಇದು ಕಳುಹಿಸುವ ಅಂತಿಮ ವೋಲ್ಟೇಜ್ ಮತ್ತು ಇದು VR IR ಆಗಿದೆ ಆದ್ದರಿಂದ ಇದು ಫಾಸರ್ ರೇಖಾಚಿತ್ರವಾಗಿದೆ ಆದ್ದರಿಂದ ಈ ಭಾಗವು IRcos ∅ ಮತ್ತು ಈ ಭಾಗವು I XL - XC sin ∅ ಸ್ವಯಂಚಾಲಿತವಾಗಿ ಈ ವಿಷಯದ ಬಗ್ಗೆ VS VR ಸಂಬಂಧ ಏನು ಎಂದು ನೀವು ಕಂಡುಹಿಡಿಯಬಹುದು ಆದರೆ ಈ ಫಾಸರ್ ಒಟ್ಟಿಗೆ ಈ ಫಾಸರ್ ರೇಖಾಚಿತ್ರವನ್ನು ಸರಿಯಾಗಿ ತೋರಿಸಲಾಗಿದೆ ಆದ್ದರಿಂದನೀವು ನೋಡಬೇಕಾಗಿರುವುದು ಒಂದೇ ವಿಷಯವೆಂದರೆ ಅದು IXL ಈ IXC ಏಕೆಂದರೆ ನೀವು I ನಿಂದ ಗುಣಿಸಿದರೆ ಇದು IXC ಆದ್ದರಿಂದ ಸ್ವಾಭಾವಿಕವಾಗಿ ಇದು ಹೆಚ್ಚು ಕಡಿಮೆಯಾಗುತ್ತದೆ ಒಂದು ವೇಳೆ ಸರಣಿ ಕೆಪಾಸಿಟರ್ ಇಲ್ಲದಿದ್ದರೆ VS t ನಾವು ಇಲ್ಲಿ ಮೇಲಕ್ಕೆ ಹೋಗುವುದಲ್ಲದೆ ಇದನ್ನು ಇಲ್ಲಿ ತೋರಿಸುತ್ತಿಲ್ಲ ಆದ್ದರಿಂದ ಮುಂದೆ ಇದು ಸರಣಿ ಮತ್ತು ಷಂಟ್ ಕೆಪಾಸಿಟರ್ ಅನ್ನು ಸರಿಯಾಗಿ ಬಳಸುವ ಅರ್ಹತೆ ಮತ್ತು ದೋಷಗಳುನ್ನು ನೋಡುತ್ತೇವೆ ಆದ್ದರಿಂದ ಷಂಟ್ ಮತ್ತು ಸರಣಿ ಕೆಪಾಸಿಟರ್ಗಳ ನಡುವಿನ ಅರ್ಹತೆಗಳನ್ನು ಈ ಕೆಳಗಿನಂತೆ ಸಂಕ್ಷಿಪ್ತಗೊಳಿಸಬಹುದು ಆದ್ದರಿಂದ ಲೋಡ್ VAR ಅವಶ್ಯಕತೆಯಿದ್ದರೆ ಸಣ್ಣ ಸರಣಿ ಕೆಪಾಸಿಟರ್ಗಳು ಕಡಿಮೆ ಬಳಕೆಯಾಗುವುದಿಲ್ಲ ಏಕೆಂದರೆ ವಾಸ್ತವವಾಗಿ ಅದರ ಅಗತ್ಯವಿಲ್ಲ ವೋಲ್ಟೇಜ್ ಡ್ರಾಪ್ ಒಂದು ಸೀಮಿತಗೊಳಿಸುವ ಅಂಶವಾಗಿದ್ದರೆ ಲೋಡ್ VAR ಅವಶ್ಯಕತೆ ಈಗ ತುಂಬಾ ಚಿಕ್ಕದಾಗಿದ್ದರೆ ಸರಣಿ ಕೆಪಾಸಿಟರ್ಗಳು ಬಹಳ ಪರಿಣಾಮಕಾರಿ ಏಕೆಂದರೆ ಅದು ವಾಸ್ತವವಾಗಿ ವೋಲ್ಟೇಜ್ ಡ್ರಾಪ್ XL XC ಅನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಸರಣಿ ಕೆಪಾಸಿಟರ್ ವಾಸ್ತವವಾಗಿ ಅದು ವೋಲ್ಟೇಜ್ ಅನ್ನು ಸುಧಾರಿಸುತ್ತದೆ ಸರಣಿ ಕೆಪಾಸಿಟರ್ನೊಂದಿಗೆ ಲೈನ್ ಕರೆಂಟ್ನಲ್ಲಿನ ಕಡಿತವು ಚಿಕ್ಕದಾಗಿದೆ ಆದ್ದರಿಂದ ನೀವು ಸರಣಿ ಕೆಪಾಸಿಟರ್ ಅನ್ನು ಸಂಗ್ರಹಿಸಿದಾಗ ಅದು XL - XC ಆದರೆ ನೀವು ಸರಣಿ ಕೆಪಾಸಿಟರ್ ಅನ್ನು ಸಂಪರ್ಕಿಸುವಾಗ ಅಂತಿಮವಾಗಿ ಅದು R j XL - XC ಆಗಿದೆ ಎಂದು ನೀವು ಪರಿಗಣಿಸಬೇಕು ಅನೇಕ ಇತರ ವಿನ್ಯಾಸ ಸಮಸ್ಯೆಗಳು ನನ್ನ ಪ್ರಕಾರ ವಿನ್ಯಾಸ ನಿಯತಾಂಕಗಳು ರೆಸೊನನ್ಸ್ 1 ಆಗಿದೆ ಆದ್ದರಿಂದ ಆ XL - XC ಘಟಕವನ್ನು ನಾವು 0 ಮಾಡಲು ಸಾಧ್ಯವಿಲ್ಲ ಆದ್ದರಿಂದ XL-XC ಕಾಂಪೊನೆಂಟ್ ಸರಿಯಾಗಿ ಕಡಿಮೆಯಾಗುತ್ತದೆ ಆದರೆ ಆ ಸಂದರ್ಭದಲ್ಲಿ ಆದರೆ R R j XL - XC ಸರಿಯಾಗಿ ನೆನಪಿಡಿ ಆದ್ದರಿಂದ ಲೈನ್ ಕರೆಂಟ್ಲ್ಲಿನ ಕಡಿತವು ಚಿಕ್ಕದಾಗಿದ್ದರೂ ಕರೆಂಟ್ ಕಡಿಮೆಯಾಗುತ್ತದೆ ಆದ್ದರಿಂದ ಉಷ್ಣ ಪರಿಗಣನೆಗಳು ಮಿತಿಗೊಳಿಸಿದರೆ ಕರೆಂಟ್ ಕಡಿಮೆ ಪ್ರಯೋಜನವನ್ನು ಪಡೆಯಲಾಗುತ್ತದೆ ಮತ್ತು ಷಂಟ್ ಪರಿಹಾರವನ್ನು ನಾವು ಸರಿಯಾಗಿ ಬಳಸಬೇಕು ಉಷ್ಣ ಪರಿಗಣನೆ ಎಂದರೆ ಪ್ರತಿ ಪ್ರಸರಣ ಕಂಡಕ್ಟರ್ಗಳು ನಿಮ್ಮ ಗರಿಷ್ಠ ಕರೆಂಟ್ವನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಆದ್ದರಿಂದ ವಿಭಿನ್ನ ಕಂಡಕ್ಟರ್ ಸೈಡ್ ವಿಭಿನ್ನ ರೇಟಿಂಗ್ ಅನ್ನು ಅವರು ಉಷ್ಣ ಮಿತಿ ಎಂದು ಕರೆಯುತ್ತಾರೆ ಈಗ ಷಂಟ್ ಕೆಪಾಸಿಟರ್ಗಳು ಲೋಡ್ನ ವಿದ್ಯುತ್ ಅಂಶವನ್ನು ಸುಧಾರಿಸುತ್ತದೆ ಆದರೆ ಸರಣಿ ಕೆಪಾಸಿಟರ್ ವಿದ್ಯುತ್ ಅಂಶದ ಮೇಲೆ ಕಡಿಮೆ ಪರಿಣಾಮ ಬೀರುತ್ತದೆ ನಷ್ಟವನ್ನು ಕಡಿಮೆ ಮಾಡುವುದು ಮತ್ತು ವೋಲ್ಟೇಜ್ ಪ್ರಮಾಣವನ್ನು ಸುಧಾರಿಸುವುದು ಷಂಟ್ ಕೆಪಾಸಿಟರ್ನ ಪ್ರಾಥಮಿಕ ಉದ್ದೇಶ ವಾಗಿದೆ ಆದರೆ ಸರಣಿ ಕೆಪಾಸಿಟರ್ ವಿದ್ಯುತ್ ಅಂಶದ ಮೇಲೆ ಕಡಿಮೆ ಪರಿಣಾಮ ಬೀರುತ್ತದೆ ಒಟ್ಟು ಪ್ರತಿಕ್ರಿಯಾತ್ಮಕತೆಯು ಹೆಚ್ಚಿನ ಸರಣಿ ಕೆಪಾಸಿಟರ್ಗಳು ಪ್ರಸರಣ ರೇಖೆಗೆ ಸ್ಥಿರತೆಯ ಸುಧಾರಣೆಗೆ ಪರಿಣಾಮಕಾರಿ ಪ್ರಸರಣ ವ್ಯವಸ್ಥೆಗೆ ದೀರ್ಘ ಪ್ರಸರಣ ರೇಖೆಯ ಸರಣಿ ಕೆಪಾಸಿಟರ್ ಇದ್ದರೆ ನಾವು ತುಂಬಾ ಪರಿಣಾಮಕಾರಿಯಾಗಿರುತ್ತೇವೆ ಆದರೆ ಇದು ಸರಣಿ ಮತ್ತು ಷಂಟ್ ಕೆಪಾಸಿಟರ್ಗಳ ನಡುವೆ ಹೊಂದಿರುವ ಸಾಮಾನ್ಯ ಕಲ್ಪನೆ ಆದ್ದರಿಂದ ನೀವು ಇದನ್ನು ಅಧ್ಯಯನ ಮಾಡುವಾಗ ನಿಮಗೆ ಯಾವುದೇ ಪ್ರಶ್ನೆಗಳು ಅಥವಾ ಏನಾದರೂ ಕ್ಲಾರಿಫಿಕೇಶನ್ ಅವಶ್ಯಕತೆ ಇದ್ದರೆ ನೀವು ನನಗೆ ಮೇಲ್ ಕಳುಹಿಸಬಹುದು ಆದರೆ ಸರಣಿ ಮತ್ತು ಷಂಟ್ ಕೆಪಾಸಿಟರ್ಗಳಲ್ಲಿ ಇನ್ನೂ ಅನೇಕ ವಿಷಯಗಳು ಇವೆ ಆದರೆ ಅದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಪ್ರತಿ ಯೂನಿಟ್ಗೆ ನೀವು ಯುನಿಟ್ ಸಿಸ್ಟಮ್ಗೆ ಪವರ್ ಸಿಸ್ಟಮ್ ಕಾಂಪೊನೆಂಟ್ ಎಂದು ಕರೆಯುವಿರಿ ಮತ್ತು ಬೂಸ್ಟರ್ ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫಾರ್ಮರ್ಗಳು ಮತ್ತು ಸರಣಿ ಕೆಪಾಸಿಟರ್ಗಳನ್ನುನಿಯಂತ್ರಿಸುವುದು ಇದನ್ನು ಸರಿಯಾಗಿ ಚರ್ಚಿಸಿದ್ದೇವೆ ಮುಂದೆ ನಾವು ಸಣ್ಣ ರೇಖೆ ಮಧ್ಯಮ ರೇಖೆ ಮತ್ತು ಉದ್ದನೆಯ ರೇಖೆಯ ಸಂವಹನ ರೇಖೆಯ ಕಾರ್ಯಕ್ಷಮತೆ ಅಥವಾ ಪ್ರಸರಣ ರೇಖೆಯತ್ತ ಹೋಗುತ್ತೇವೆ ಅದರ ನಂತರ ನಾವು ಇತರ ವಿಷಯಗಳ ಮೇಲೆ ವೋಲ್ಟೇಜ್ ತರಂಗಗಳನ್ನು ನೋಡುತ್ತೇವೆ ಆದ್ದರಿಂದ ಇದು ಗುಣಲಕ್ಷಣಗಳು ಮತ್ತು ಪ್ರಸರಣ ರೇಖೆಗಾಗಿ ಮತ್ತೊಂದು ಹೊಸ ವಿಷಯವಾಗಿದೆ ಆದ್ದರಿಂದ ಹಿಂದಿನ ಸಂದರ್ಭಗಳಲ್ಲಿ ನಾವು ಮಾಡಿದ ಯಾವುದೇ ಫಾಸರ್ ರೇಖಾಚಿತ್ರವು ಮತ್ತು ಆ ಸಮೀಕರಣಗಳು ಸಹ ಸರಿಯಾಗಿ ಬರುತ್ತವೆ ಆದ್ದರಿಂದ ಸಾಮಾನ್ಯವಾಗಿ ಎರಡು ಪೋರ್ಟ್ ನೆಟ್ವರ್ಕ್ನಿಂದ ಪ್ರಸರಣ ರೇಖೆಯನ್ನು ಪ್ರತಿನಿಧಿಸಲು ಅನುಕೂಲಕರವಾಗಿದೆ ಎಂದು ಪ್ರಸರಣ ಮಾರ್ಗಕ್ಕಾಗಿ ಸರಿಯಾಗಿ ತಿಳಿದಿದೆ ಎಲ್ಲಿ ಅಧ್ಯಯನ ಕಳುಹಿಸುವ ಅಂತ್ಯ ಮತ್ತು ಕಳುಹಿಸುವ ಅಂತಿಮ ವೋಲ್ಟೇಜ್ VS ಮತ್ತು ಕರೆಂಟ್ IS ಸ್ವೀಕರಿಸುವ ಅಂತಿಮ ವೋಲ್ಟೇಜ್ VR ಮತ್ತು ಕರೆಂಟ್ IR ಗೆ A B C D ನಿಯತಾಂಕಗಳ ಮೂಲಕ ಸಂಬಂಧಿಸಿದೆ ಆದ್ದರಿಂದ ಇದು ಸಾಮಾನ್ಯವಾಗಿ ಈ VS ನಾವು AVR B IR ಅನ್ನು ಸರಿಯಾಗಿ ಮಾಡಬಹುದು ಮೂಲತಃ ಆ ಯೂನಿಟ್ಗಳು ವೋಲ್ಟ್ ಆಗಿರಬೇಕು ಆದ್ದರಿಂದ ಇಲ್ಲಿ ವೋಲ್ಟ್ಗಳನ್ನು ಬರೆಯುತ್ತಿದ್ದೇನೆ ಮತ್ತು IS C VR D IR ಇದು ಆಂಪಿಯರ್ ಆಗಿದೆ ಆದ್ದರಿಂದ ಈ ಸಮೀಕರಣವು 1 ಮತ್ತು ಈ ಸಮೀಕರಣವು 2 ಆಗಿದೆ ಆದ್ದರಿಂದ ಅಥವಾ ಮ್ಯಾಟ್ರಿಕ್ಸ್ ರೂಪದಲ್ಲಿ ನಾವು VS IS ಅನ್ನು ಬರೆಯಬಹುದು ಈ ಭಾಗವು A B C D VR IR ಗೆ ಸಮಾನವಾಗಿರುತ್ತದೆ ಇದು ಸಮೀಕರಣ 3 ಆಗಿದೆ VS IS A B C D VR IR ಆದ್ದರಿಂದ A B C D ನಿಯತಾಂಕಗಳು ಆ ಪ್ರಸರಣ ರೇಖೆಯ ಸ್ಥಿರತೆಯನ್ನು ಅವಲಂಬಿಸಿರುತ್ತದೆ ನಿಮ್ಮ R ಅನ್ನು ಬರೆಯಿರಿ ನಂತರ ನಿಮ್ಮ L C ಮತ್ತು G ಅನ್ನು ಸಹಜವಾಗಿ ಬರೆಯಿರಿ ಆದ್ದರಿಂದ ಮೂಲತಃ A B C D ನಿಯತಾಂಕಗಳು ಅವೆಲ್ಲವೂ ಕಾಂಪ್ಲೆಕ್ಸ್ ಸಂಖ್ಯೆಯ ಮತ್ತು ಈ ಸಮೀಕರಣದಿಂದ ನೀವು ಈ ಎಲ್ಲಾ ನಿಯತಾಂಕಗಳ ಯುನಿಟ್ಗಳನ್ನು ಮಾಡಬಹುದು ಉದಾಹರಣೆಗೆ A ಮತ್ತು D ಆಯಾಮವಿಲ್ಲದ B ohm ಮತ್ತು C Siemens ಅಥವಾ Mho ಆಗಿರುತ್ತದೆ ಆದ್ದರಿಂದ AD BC 1 ಇದು ಸರಿಯಾಗಿ ಹೊಂದಿರುವ ಈ ರೀತಿಯ ವ್ಯವಸ್ಥೆಗಳಿಗೆ ಮತ್ತೊಂದು ಗುರುತು ಇರುತ್ತದೆ ಆದ್ದರಿಂದ ಯುನಿಟ್ ಉದ್ದಕ್ಕೆ ಒಟ್ಟು ಸರಣಿ ಪ್ರತಿರೋಧ ಮತ್ತು ಸರಣಿ ಪ್ರತಿರೋಧದ ನಡುವಿನ ಗೊಂದಲವನ್ನು ತಪ್ಪಿಸಲು ನಾವು ಕೆಲವು ಸಂಕೇತಗಳನ್ನು ಅನುಸರಿಸುತ್ತೇವೆ ಆದ್ದರಿಂದ ಸಂಕೇತ ಎಂದರೆ ಈ ರೀತಿಯ ಸಂಕೇತಗಳನ್ನು ಯಾರು ಅನುಸರಿಸುತ್ತಾರೆಂದರೆ ಮೊದಲಿನಿಂದಲೂ ನಾನು ಎಲ್ಲವನ್ನೂ ತೆರವುಗೊಳಿಸಬೇಕು ನೀವು ಇದನ್ನು ಪಡೆದಾಗ ಯಾವುದೇ ಗೊಂದಲ ಇರಬಾರದು ಉದಾಹರಣೆಗೆ ಪ್ರತಿ ಮೀಟರ್ಗೆ ಸಣ್ಣ z γyour jωLΩ ಆದ್ದರಿಂದ ಇದು ವಾಸ್ತವವಾಗಿ ಪ್ರತಿ ಯುನಿಟ್ ಉದ್ದಕ್ಕೆ ಸರಣಿ ಪ್ರತಿರೋಧವಾಗಿದೆ ನಾವು ಇದನ್ನು γ jωL ಆಗಿ ಬರೆಯುತ್ತಿದ್ದೇವೆ ಮತ್ತು ಅದೇ ರೀತಿ ನಾವು ಬರೆಯುವ ಷಂಟ್ ಅಡ್ಡ್ಮಿಟನ್ಸ್ G plus j o jωC ಗೆ ಸಮಾನವಾಗಿರುತ್ತದೆ ಅದು ಪ್ರತಿ ಮೀಟರ್ಗೆ ಸೀಮೆನ್ಸ್ ಆಗಿದೆ ನಾನು ಪ್ರತಿ ಮೀಟರ್ಗೆ mho ಅನ್ನು ಬಳಸುತ್ತೇನೆ ಸಣ್ಣ z ಸಣ್ಣ y ಅದು ಮೂಲತಃ ಪ್ರತಿ ಮೀಟರ್ಗೆ ಪ್ರತಿ ಯುನಿಟ್ ಉದ್ದಕ್ಕೆ ನಿಯತಾಂಕಗಳು ಹೇಳುವಾಗ ಮತ್ತು ದೊಡ್ಡ Z ಸಣ್ಣ z l ಗೆ ಸಮಾನವಾಗಿರುತ್ತದೆ ಅದು ಓಮ್ ಒಟ್ಟು ಸರಣಿ ಪ್ರತಿರೋಧವಾಗಿದೆ ಅದೇ ರೀತಿ Y ಎಂದರೆ ಒಟ್ಟು ಷಂಟ್ ಅಡ್ಡ್ಮಿಟನ್ಸ್ ಸಣ್ಣ yl ಸೀಮೆನ್ಸ್ನಲ್ಲಿ ಹೆಚ್ಚು ಬಳಸುತ್ತೇವೆ ಅದು ಹೌದು ಅಥವಾ ಮ್ಹೋ ಎಂದು ಭಾವಿಸುತ್ತೇನೆ ಆದ್ದರಿಂದ ಒಟ್ಟು ಷಂಟ್ ಅಡ್ಡ್ಮಿಟನ್ಸ್ ಮತ್ತು l ಎಂಬುದು ಮೀಟರ್ ಲೈನ್ ಉದ್ದವಾಗಿದೆ ಸರಿನಾ ಆದ್ದರಿಂದ ಈ ಸಂಕೇತವನ್ನು ಇಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ನಾವು ಮೊದಲೇ ಚರ್ಚಿಸಿದಂತೆ G ಅದನ್ನು ನಿರ್ಲಕ್ಷಿಸುತ್ತದೆ ಆದ್ದರಿಂದ ನಾವು ಈ ವಿಷಯದ ಬಗ್ಗೆ ಮುಂದೆ ಮಾತನಾಡುವುದಿಲ್ಲ ಮುಂದೆ ನಾವು ಮೊದಲ ಸಣ್ಣ ಪ್ರಸರಣ ಮಾರ್ಗಕ್ಕೆ ಬರುತ್ತೇವೆ ಆದ್ದರಿಂದ ಓವರ್ಹೆಡ್ ರೇಖೆಗಳು 80 ಕಿಲೋ ಮೀಟರ್ ಉದ್ದಕ್ಕಿಂತ ಕಡಿಮೆಯಿದ್ದರೆ ನಿಮ್ಮ ಷಂಟ್ ಕೆಪಾಸಿಟನ್ಸ್ ಅನ್ನು ಹೆಚ್ಚಿನ ದೋಷವಿಲ್ಲದೆ ನಿರ್ಲಕ್ಷಿಸಬಹುದು ಆದ್ದರಿಂದ ಈ 80 ಕಿಲೋ ಮೀಟರ್ ಉದ್ದ ಅಥವಾ 60 ಕಿಲೋ ಮೀಟರ್ ಉದ್ದ ಇವು ಕೆಲವು ನಿಮ್ಮ ಪರಿಭಾಷೆ 60 80 ಅನ್ನು ಬಳಸುತ್ತೇವೆ ವಾಸ್ತವವಾಗಿ ಅದು ನಿಮ್ಮ ವೋಲ್ಟೇಜ್ ಮಟ್ಟವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಅಥವಾ ನಮ್ಮ ದೇಶದಲ್ಲಿ 66 KV ಮೇಲೆ ವೋಲ್ಟೇಜ್ ಇಲ್ಲದಿದ್ದರೆ ಅಲ್ಲಿ ಮಟ್ಟವೂ 33 66 132 220 ಆಗಿದೆ ಮತ್ತು ಮೇಲಿನ ಭಾಗ ಸರಿನಾ ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ಷಂಟ್ ಕೆಪಾಸಿಟನ್ಸ್ ಅನ್ನು ನಿರ್ಲಕ್ಷಿಸಬಹುದು ಆದರೆ ನೆಲದಡಿಯ ಕೇಬಲ್ಗಾಗಿ ನೀವು ಸರಿಯಾದ ನೆಲದಡಿಯ ಕೇಬಲ್ ಅನ್ನು ನಿರ್ಲಕ್ಷಿಸಲಾಗುವುದಿಲ್ಲ ನಿಮ್ಮ ಚಾರ್ಜಿಂಗ್ ಕೆಪಾಸಿಟನ್ಸ್ ಅಥವಾ ಷಂಟ್ ಅಡ್ಮಿಟನ್ಸ್ ಅನ್ನು ನೀವು ಪರಿಗಣಿಸಬೇಕಾದ ವಿಷಯಗಳು ಆದ್ದರಿಂದ ಲೈನ್ 80 ಕಿಲೋಮೀಟರ್ಗಿಂತಲೂ ಕಡಿಮೆ ಉದ್ದವಾಗಿದೆ ಅಥವಾ ವೋಲ್ಟೇಜ್ 66 ಕ್ಕಿಂತ ಹೆಚ್ಚಿಲ್ಲದಿದ್ದರೆ ಅಂತಿಮವಾಗಿ ಅದು 80 ಅಥವಾ 60 ಅಲ್ಲ ಎಂದು ನಾವು ಭಾವಿಸುತ್ತೇವೆ ಈ ಉದ್ದವು ಚಾರ್ಜಿಂಗ್ ಅಡ್ಡ್ಮಿಟನ್ಸ್ನ ಕಾರ್ಯಕ್ಷಮತೆಯ ವಿಕಸನದ ಮೇಲೆ ಪರಿಣಾಮ ಬೀರುವುದಿಲ್ಲ ಎಂದು ನೀವು ನೋಡಬೇಕು ಇಲ್ಲಿ ಪ್ರಸರಣ ಲೈನ್ ಮುಖ್ಯ ವಿಷಯವಾಗಿದೆ ಆದ್ದರಿಂದ ಅದಕ್ಕಾಗಿಯೇ ಅದು 66 ಕ್ಕಿಂತ ಹೆಚ್ಚಿಲ್ಲ KV ಪ್ರತಿ ಹಂತದ ಆಧಾರದ ಮೇಲೆ ಒಂದು ಸಣ್ಣ ಲೈನ್ ಮಾದರಿಯಾಗಿದೆ ಪ್ರತಿ ಹಂತದ ಆಧಾರದ ಮೇಲೆ ನಾವು ಮಾಡುವ ಪ್ರತಿಯೊಂದೂ ಫಿಗರ್ 1 ರಲ್ಲಿ ತೋರಿಸಲ್ಪಡುತ್ತದೆ ಈ ರೇಖಾಚಿತ್ರವನ್ನು ನಾವು ಮೊದಲೇ ತೋರಿಸಿದ್ದೇವೆ ಆದರೆ ಆ ಸಮಯದಲ್ಲಿ ಲೋಡ್ ಅನ್ನು ತೋರಿಸಲಾಗಿಲ್ಲ ಆದ್ದರಿಂದ ಇದು ಕಿರು ಪ್ರಸರಣ ಮಾರ್ಗವಾಗಿದೆ ಆದ್ದರಿಂದ ಷಂಟ್ ಸಂಪರ್ಕದ ಸಮಾನಾಂತರ ಸಂಪರ್ಕ ಅದು ಏನೂ ಇಲ್ಲ IS IR ಆದ್ದರಿಂದ ಕಳುಹಿಸುವ ಎಂಡ್ ಕರೆಂಟ್ ಸ್ವೀಕರಿಸುವ ಎಂಡ್ ಕರೆಂಟ್ ಲೈನ್ ಇಂಪೆಡೆನ್ಸ್ಗೆ ಸಮಾನವಾಗಿರುತ್ತದೆ ಇಲ್ಲಿ R jX ರಿಯಾಕ್ಟಂಟ್ ಇಂಪೆಡೆನ್ಸ್ ಮತ್ತು ಇದು ಸ್ವೀಕರಿಸುವ ಎಂಡ್ ಲೋಡ್ನೊಂದಿಗೆ ಸಂಪರ್ಕಗೊಂಡಿದೆ ಮತ್ತು ಎಂಡ್ ವೋಲ್ಟೇಜ್ VR ಲೋಡ್ನಾದ್ಯಂತ ವೋಲ್ಟೇಜ್ ಸ್ವೀಕರಿಸುತ್ತಿದೆ ಆದ್ದರಿಂದ VR ಇದು ಒಂದು ಸಣ್ಣ ಲೈನ್ ಮಾದರಿ ಈಗ ನೀವು ಈ ಸಮೀಕರಣವನ್ನು ಬರೆದರೆ ಆದ್ದರಿಂದ VS VR Z IR ಮತ್ತುIS IR ಇಲ್ಲಿ ನೀವು KVL ಅನ್ನು ಅನ್ವಯಿಸಿದರೆ ಆದ್ದರಿಂದ ಈ ಸಮೀಕರಣ VS ನಿಮ್ಮ ಈ V VR ಮತ್ತು ನಿಮ್ಮ IR ಅನ್ನು Z ಎಂದು ಕರೆಯುವುದಕ್ಕೆ ಸಮನಾಗಿರುತ್ತದೆ ಸರಿನಾ ಎಂದು ನಮಗೆ ತಿಳಿಯುತ್ತದೆ ಆದ್ದರಿಂದ ಈ ಸಮೀಕರಣವನ್ನು ನಾವು ಪಡೆಯುತ್ತೇವೆ ಆದ್ದರಿಂದ ಇದು VS IS VR Z ಗೆ ಸಮಾನವಾಗಿರುತ್ತದೆ IR ಮತ್ತು IS ಈಗ ಎರಡೂ ಒಂದೇ ಆಗಿದ್ದರೂ ಇನ್ನೊಂದು ವಿಷಯ IS IR ಆಗಿದೆ ಆದ್ದರಿಂದ ಈ ಸಮೀಕರಣವು IS IR 0 VR 1 IR ಆಗಿದೆ ಆದ್ದರಿಂದ ಈ ಕಳುಹಿಸುವ ಅಂತ್ಯ ಮತ್ತು ಸ್ವೀಕರಿಸುವ ಅಂತ್ಯ ಇದು A B C D ಪ್ಯಾರಾಮೀಟರ್ ಈ ಸಂದರ್ಭದಲ್ಲಿ ಇದು A 1 B ಸಹಜವಾಗಿ ಸಮಾನವಾಗಿರುತ್ತದೆ ಇಲ್ಲಿ ಈ Z ಗೆ ನಿಜವಾದ ಪ್ರಮಾಣವು ಸಹಜವಾಗಿ C ಕಾಂಪ್ಲೆಕ್ಸ್ ಆಗಿದೆ C ಎಂಬುದು 0 ಮತ್ತು D ಎಂಬುದು 1 ಆಗಿರುತ್ತದೆ ಆದ್ದರಿಂದ AD BC ಎಂಬುದು1 ಏಕೆಂದರೆ 1 1 - 0 Z ಆದ್ದರಿಂದ ಆ ಗುರುತನ್ನು ಹೊಂದಿದೆ ಮತ್ತು ಇದು ಸಮೀಕರಣ 4 ಆಗಿದೆ ಈ ಚಿತ್ರದಲ್ಲಿ ಸಣ್ಣ ಲೈನ್ ಫಾಸರ್ ರೇಖಾಚಿತ್ರವನ್ನು ತೋರಿಸುತ್ತೇನೆ ಆದ್ದರಿಂದ ಇದು ವಾಸ್ತವವಾಗಿ ವೋಲ್ಟೇಜ್ VR ಆಗಿದೆ VR ಅನ್ನು ಉಲ್ಲೇಖಕ್ಕಾಗಿ ತೆಗೆದುಕೊಳ್ಳಲಾಗುತ್ತದೆ ಇಲ್ಲಿ VR ಅನ್ನು ಉಲ್ಲೇಖವಾಗಿ ತೆಗೆದುಕೊಳ್ಳುವ ಬದಲು ನೀವು I ಅನ್ನು ಉಲ್ಲೇಖವಾಗಿ ತೆಗೆದುಕೊಂಡು ಈ ಸಂಪೂರ್ಣ ಫಾಸರ್ ರೇಖಾಚಿತ್ರವನ್ನು ಚಿತ್ರಿಸಿ ಆದ್ದರಿಂದ VR ಉಲ್ಲೇಖವಾಗಿದೆ ಆದ್ದರಿಂದ ಇದು IR ಇಲ್ಲಿ ಪ್ರಮಾಣವನ್ನು ತೆಗೆದುಕೊಂಡಿದ್ದೇನೆ ಇದು IX ಮತ್ತು ಇದು ವೋಲ್ಟೇಜ್ VS ಆಗಿದೆ ಆದ್ದರಿಂದ ಕೋನ ಈ I ಮತ್ತು VR ನಡುವೆ R ಆಗಿದ್ದರೆ ಈ ಕೋನ ಹಸಿರು ಬಣ್ಣ ಇದು R ನಿಮ್ಮ I ಮತ್ತು VR ನಡುವಿನ R ಕೋನ ಮತ್ತು VS ಮತ್ತು I ನಡುವಿನ ಕೋನ Sಸರಿನಾ ಆದ್ದರಿಂದ ಇದು ದರ ಬಣ್ಣ S ಮತ್ತು VR ಮತ್ತು VS ನಡುವಿನ ಕೋನ ಇದು S R ಆಗಿದೆ ಆದ್ದರಿಂದ ಇದು S R ಇದು ಈ VS ಮತ್ತು VR ನಡುವಿನ ಕೋನವಾಗಿದೆ ಮತ್ತು ಈಗ ಇಲ್ಲಿ EA EA |I| R cos R ಏಕೆಂದರೆ ಇದು Rಸರಿನಾ ಮತ್ತು AB CD AB CD IX sinR ಆಗಿದೆ ಇದು CD AB IX sin R ಮತ್ತು ನಿಮ್ಮ EA |I| R cos R ಇದನ್ನು ಮೊದಲೇ ನೋಡಿದ್ದೇವೆ ಆದ್ದರಿಂದ ಇದು ಫಾಸರ್ ರೇಖಾಚಿತ್ರ ಮತ್ತು ಮ್ಯಾಗ್ನಿಟ್ಯೂಡ್ ಸ್ವೀಕರಿಸುವ ಎಂಡ್ ಕರೆಂಟ್ I ಗೆ ಸಮಾನವಾಗಿರುತ್ತದೆ ಈಗ ಇದರಿಂದ ಮಾತ್ರ ನಾವು VScos S R ಅನ್ನು ಬರೆಯಬಹುದು ಇದರ ಮೇಲಿನ ಪ್ರೊಜೆಕ್ಷನ್ ನಿಮ್ಮ IRcosಗೆ ಸಮನಾಗಿರುತ್ತದೆ ಇವುಗಳು ಅರ್ಥವಾಗುವಂತಹವುಗಳಾಗಿವೆ ಆದ್ದರಿಂದ ಪ್ರತಿ ಬಾರಿಯೂ ಪ್ರಮಾಣ ಎಂದು ಕರೆಯುವುದಿಲ್ಲ ನಾನು IR ಅನ್ನು ಅರ್ಥವಾಗುವ ಹಾಗೆ ಕರೆಯುತ್ತೇನೆ ಆದ್ದರಿಂದ |I| R cos R IX sin R VR ಇದು ಸಮೀಕರಣ 5 ಆಗಿದೆ ಈಗ S R ನಡುವಿನ ಕೋನವು ತುಂಬಾ ಚಿಕ್ಕದಾಗಿದೆ ನಾವು cos δS ವ್ಯವಕಲನ ಅನ್ನು ತೆಗೆದುಕೊಳ್ಳಬಹುದು ಅವು ಸರಿಸುಮಾರು 1 ಅಂದರೆ S R ಸರಿಸುಮಾರು 0 ಆದ್ದರಿಂದ ಈ ಒಂದು cosine S Rಅಂದಾಜು 1 ಆಗಿದೆ ಆದ್ದರಿಂದ ಇಲ್ಲಿ ನೀವು ಒಂದನ್ನು ಇರಿಸಿ ನಂತರ VS ಪ್ರಮಾಣ VSVR|I|R cos R X sin Rಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಈ ಸಮೀಕರಣ 6 ಸಾಮಾನ್ಯ ಲೋಡ್ ಶ್ರೇಣಿಗೆ ಸಾಕಷ್ಟು ನಿಖರವಾಗಿದೆ ಏಕೆಂದರೆ ಇದು ಅಂದಾಜು S R ಅಂದಾಜು ಆಗಿದೆ ಆದ್ದರಿಂದ ವ್ಯತ್ಯಾಸವು ಹೆಚ್ಚು ಇದ್ದರೆ ಈ ಅಂದಾಜು ಸರಿಯಾಗಿ ಮಾಡಲು ಸಾಧ್ಯವಿಲ್ಲ ಆದರೆ ನಾಮಮಾತ್ರದ ಲೋಡ್ ಗೆ ಇದು ಸಮೀಕರಣವು ಹೆಚ್ಚು ಕಡಿಮೆ ನಿಖರವಾಗಿದೆ ಈ ವಿಷಯಕ್ಕಾಗಿ ಸಂಪೂರ್ಣ ಫಾಸರ್ ರೇಖಾಚಿತ್ರವನ್ನು ಪುನಃ ರಚಿಸಿ ಮತ್ತು ಇದು ಹೇಗೆ ಕಾಣುತ್ತದೆ ಎಂದು ನೋಡಿ